ಹಿಂದಿನ ಲೆಕ್ಚರ್ ನಲ್ಲಿ ವಿವಿಧ ಡೊಮೇನ್ ಗಳಾದ ಹೆಲ್ತ್ ಕೇರ್ ಆಹಾರ ಆಹಾರ ಸಂಸ್ಕರಣೆ ಸೌಲಭ್ಯ ನಿರ್ವಹಣೆ ದಾಸ್ತಾನು ನಿರ್ವಹಣೆ ಮತ್ತು ಮುಂತಾದವುಗಳಲ್ಲಿ IIoT ಅಪ್ಲಿಕೇಷನ್ಗಳ ಬಗ್ಗೆ ಬೇರೆ ಬೇರೆ ಉಧಾಹರಣೆಗಳನ್ನ ನಾನು ನಿಮಗೆ ಕೊಟ್ಟಿದ್ದೇನೆ ರಾಸಾಯನಿಕ ಉದ್ಯಮ ತೈಲ ಉದ್ಯಮ ಮತ್ತು ಔಷಧಿಯ ಉದ್ಯಮಗಳಲ್ಲಿ IIoT ಯ ಭಿನ್ನವಾದ ಅಪ್ಲಿಕೇಷನ್ಗಳತ್ತ ಸಂಕ್ಷಿಪ್ತವಾಗಿ ನಿಮ್ಮ ಗಮನ ಸೆಳೆಯಲು ಇಷ್ಟಪಡುತ್ತೇನೆ ನಾನು ನಿಮಗೆ ಮೊದಲೇ ಹೇಳಿದಂತೆ ಈ ಎಲ್ಲಾ ವಿವಿಧ ಅಪ್ಲಿಕೇಷನ್ ಡೊಮೇನ್ಗಳಲ್ಲಿ ಮೂಲ ತಂತ್ರಜ್ಞಾನ ಮೂಲ ತಾಂತ್ರಿಕ ಯೋಚನೆಗಳು ಹಾಗೆಯೇ ಉಳಿಯುತ್ತವೆ ಅವುಗಳನ್ನ ಬದಲಾಯಿಸಲಾಗದು ಮತ್ತು ಪ್ರಮುಖವಾಗಿ ಅವುಗಳನ್ನೆ ನಾವು ಹಿಂದಿನ ಮಾಡ್ಯುಲ್ಗಳಲ್ಲಿ ಚರ್ಚೆ ಮಾಡಿದ್ದೇವೆ ಹಾಗಾಗಿ ಮುಖ್ಯವಾಗಿ ಉಪಯೋಗಿಸಲ್ಪಡುವ ಸೆನ್ಸರ್ಗಳು ಮಾತ್ರ ಬದಲಾಗುತ್ತವೆ ಪ್ರತ್ಯೇಕ ಉದ್ಯಮಕ್ಕೆ ಬೇಕಾಗಿರುವ ನಿರ್ದಿಷ್ಟ ಅವಶ್ಯಕತೆಗಳು ಮತ್ತು ಕೆಲವು ಉದ್ಯಮಗಳಿಗೆ ಬೇಕಾಗಿರುವ ಉದ್ಯಮಗಳು ವರ್ಟಿಕಲ್ ಇಂಡಸ್ಟ್ರಿ ಡೊಮೇನ್ಗೆ ಬೇಕಾಗಿರುವ ಅವಶ್ಯಕತೆಗಳು ಆದರೆ ಇದು ಹೆಚ್ಚಾಗಿ ಅಪ್ಲಿಕೇಷನ್ ಲೆವೆಲ್ ಮತ್ತು ನೆಟ್ವರ್ಕ್ ಲೆವೆಲ್ ಡಿವೈಸ್ ಲೆವೆಲ್ಗಳಿಗೆ ಸಂಬಂಧಿಸಿರುತ್ತದೆ ಸ್ವಲ್ಪ ಹೆಚ್ಚು ಕಡಿಮೆ ವಿಷಯಗಳು ಇದಕ್ಕೆ ಹೋಲುತ್ತವೆ ಆದಕಾರಣ ಈ ಲೆಕ್ಚರ್ನಲ್ಲಿ ನಾನು ಹೊಸತಾದ ಏನನ್ನೂ ಹೇಳುವುದಿಲ್ಲ ಆದರೆ ತೈಲ ರಾಸಾಯನಿಕ ಮತ್ತು ಔಷಧೀಯ ಉದ್ಯಮಗಳ ಕೆಲವು ಅವಶ್ಯಕತೆಗಳು ಮತ್ತು ಈ ಉದ್ಯಮಗಳು ಎದುರಿಸುವ ಸಮಸ್ಯೆಗಳನ್ನ ಪರಿಹರಿಸಲು ನಿರ್ದಿಷ್ಟ ಸೆನ್ಸರ್ಗಳು ಮತ್ತು ಅವುಗಳ ಪರಸ್ಪರ ಸಂಪರ್ಕ ಹೇಗೆ ಸಹಾಯ ಮಾಡುತ್ತದೆ ಎಂಬುವುದರ ಕಡೆಗೆ ನಿಮ್ಮ ಗಮನ ಸೆಳೆಯುತ್ತೇನೆ ಹಾಗಾಗಿ ಈ ಸಮಸ್ಯೆಗಳತ್ತ ನಾವು ವಿವರವಾಗಿ ಗಮನಿಸೋಣ ಆದರೆ ಅದಕ್ಕು ಮೊದಲು ಹಿಂದಿನ ಚರ್ಚೆಯನ್ನ ನೆನಪಿಸಿಕೊಳ್ಳಲು ಇಚ್ಛಿಸುತ್ತೆನೆ ಏಕೆಂದರೆ ವಿಶೇಷವಾದ ಈ ಭಾಗದಲ್ಲಿ ನಾನು ನಿಮ್ಮ ಮುಂದಿಡಲಿರುವ ಇದು ಕೊನೆಯ ಅಪ್ಲಿಕೇಷನ್ ಆಗಿರುತ್ತದೆ ಉದ್ಯಮಗಳಲ್ಲಿರುವ ಸಮಸ್ಯೆಗಳು ಮತ್ತು ಉದ್ಯಮಗಳಲ್ಲಿ IoTಯ ಸದುಪಯೋಗದಿಂದ ಆಗುವ ಅನುಕೂಲಗಳ ಬಗ್ಗೆ ನಾನು ನಿಮಗೆ ಹಿಂದಿನ ಚರ್ಚೆಯನ್ನ ನೆನಪಿಸುತ್ತೇನೆ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ನಾವು ಇಂಡಸ್ಟ್ರಿಯಲ್ IoTಯ ವಿಶೇಷತೆಗಳ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ ನಾವು ಈ ಮೊದಲು ಇದನ್ನ ವಿವರವಾಗಿ ಬೇರೆ ಹಂತಗಳಲ್ಲಿ ನೋಡಿದ್ದೇವೆ ಆದರೆ ಈಗ ವಿಭಿನ್ನವಾದ ಅವಶ್ಯಕತೆಗಳಿರುವ ಸಾರಾಂಶದತ್ತ ನಿಮ್ಮ ಗಮನ ಸೆಳೆಯುತ್ತೇನೆ ಹಾಗಾಗಿ ತೈಲ ಉದ್ಯಮದ ಬಗ್ಗೆ ಮಾತಾಡುವಾಗ ರಾಸಾಯನಿಕ ಉದ್ಯಮದ ಬಗ್ಗೆ ಮಾತಾಡುವಾಗ ಔಷಧೀಯ ಅಥವಾ ಉತ್ಪಾದನಾ ಉದ್ಯಮದ ಬಗ್ಗೆ ಮಾತಾಡುವಾಗ ನಾವು ಪರಂಪರಾಗತವಾಗಿ ತಮ್ಮದೇ ಶೈಲಿಯಲ್ಲಿ ಕಾರ್ಯನಿರ್ವಹಿಸುವ ಉದ್ಯಮಗಳನ್ನ ಇಷ್ಟಪಡುತ್ತೇವೆ ಹಳೆಯ ಕಾರ್ಯವಿಧಾನಗಳನ್ನ ಉಪಯೋಗಿಸಿಕೊಂಡು ಅನೇಕ ವರ್ಷಗಳಿಂದ ದಶಕಗಳಿಂದ ಚಟುವಟಿಕೆಗಳನ್ನ ನಿಭಾಯಿಸಲಾಗಿದೆ ಆದರೆ ಈಗ ನಾವು IoT ಅಥವಾ IIoT ಪರಿಹಾರಗಳ ಉಪಯೋಗದ ಬಗ್ಗೆ ಮಾತಾಡಿತ್ತಿದ್ದೇವೆ ಮತ್ತು ಕೆಲವು ವಿಷಯಗಳನ್ನ ಸುಧಾರಿಸಲು ನಾವು ಅವುಗಳ ಬಗ್ಗೆ ಮಾತಾಡುತ್ತಿದ್ದೇವೆ ಎಫಿಸಿಯೆನ್ಸಿಯನ್ನು ಸುಧಾರಿಸಲು ನಾವು ಬಯಸುತ್ತೇವೆ ಪರಿಣಾಮಕಾರಿ ಬೆಲೆಯಲ್ಲಿ ಒಟ್ಟಾರೆ ಚಟುವಟಿಕೆಗಳನ್ನ ಮತ್ತು ಮುಂತಾದವುಗಳನ್ನ ಸುಧಾರಿಸಲು ನಾವು ಬಯಸುತ್ತೇವೆ ಸರಳವಾಗಿ ಹೇಳಬೇಕೆಂದರೆ ನಾವು ಏನುಮಾಡಲು ಬಯಸುತ್ತೇವೆಂದರೆ ನಾವು ಮೌಲ್ಯವರ್ಧನೆಯನ್ನ ಬಯಸುತ್ತೇವೆ ನಾವು ಪ್ರಾಡಕ್ಟ್ ಗಳ ಮತ್ತು ಈಗಾಗಲೆಯಿರುವ ಹಳೆಯ ಪ್ರೊಸೆಸ್ಗಳ ಮೌಲ್ಯವರ್ಧನೆಮಾಡಲು ಬಯಸುತ್ತೇವೆ IoT ಸ್ಟ್ರಾಟೆಜಿ ಗಳನ್ನು IoT ಪರಿಹಾರಗಳಗಳನ್ನ ಈ ಪ್ರಾಡಕ್ಟ್ ಗಳಲ್ಲಿ ಮತ್ತು ಸೇವೆಗಳಲ್ಲಿ ಸೇರಿಸುವುದರ ಮೂಲಕ ಮೌಲ್ಯವರ್ಧನೆಮಾಡಲು ಬಯಸುತ್ತೇವೆ ಆದ್ದರಿಂದ ಈ IoT ಪರಿಹಾರಗಳ ಅಳವಡಿಸಿಕೊಳ್ಳುವುದು ಅಥವಾ ಸೇರಿಸುವುದರ ಮೂಲಕ ಮೌಲ್ಯವರ್ಧನೆಯಾಗುತ್ತದೆ ನಿಜಕ್ಕೂ ಏನು ಆಗಬಹುದು ನಾವು ಎಫಿಸಿಯೆನ್ಸಿಯನ್ನ ಸುಧಾರಿಸುತ್ತೇವೆ ನಾವು ರಿಲಿಯಬಿಲಿಟಿ ಸುರಕ್ಷತೆ ಭದ್ರತೆಗಳನ್ನ ಹೆಚ್ಚಿಸುತ್ತೇವೆ ಲಾಭದಲ್ಲಿ ಹೆಚ್ಚಳ ಉತ್ಪಾದನೆಯಲ್ಲಿ ಹೆಚ್ಚಳದ ಜೊತೆಗೆ ಬೆಲೆ ಉತ್ಪಾದನಾ ವೆಚ್ಚ ಮ್ಯನುಫ್ಯಾಕ್ಚರಿಂಗ್ ವೆಚ್ಚ ಸರುಕುಗಳ ವೆಚ್ಚಗಳನ್ನ ಕಡಿತಗೊಳಿಸಲಿದ್ದೇವೆ ಹಾಗಾಗಿ ಉತ್ಪಾದನೆಯಲ್ಲಿ ಸುಧಾರಣೆ ಬೆಲೆಯಲ್ಲಿ ಕಡಿತ ಎನ್ನವುದನ್ನ ನಿಜಕ್ಕೂ ನಾವು IoT ಪರಿಹಾರಗಳನ್ನ ಉದ್ಯಮ ಕ್ಷೇತ್ರದೊಂದಿಗೆ ಅಳವಡಿಸಿಕೊಂಡಿದ್ದರ ಪ್ರಯೋಜನ ಎಂದು ಸಂಕ್ಷಿಪ್ತವಾಗಿ ಹೇಳಬಹುದು ಈಗ ನಾವು ತೈಲ ಮತ್ತು ಅನಿಲ ಉದ್ಯಮಗಳ ವಿಶೇಷತೆಗಳಿಗೆ ಬರೋಣ ಆದ್ದರಿಂದ ತೈಲ ಮತ್ತು ಅನಿಲ ಉದ್ಯಮದ ಡೊಮೇನ್ ಈ ಪ್ರತ್ಯೇಕವಾದ ಉದ್ಯಮದ ಡೊಮೇನ್ನಲ್ಲಿ ಜಗತ್ತಿನಾದ್ಯಂತ ಹಲವಾರು ಪ್ರಯತ್ನಗಳು ನಡೆಯುತ್ತಿವೆ ಸಾಕಷ್ಟು ಪ್ರಯತ್ನಗಳು ನಡೆಯುತ್ತಿವೆ ಸಾಕಷ್ಟು ಬೇರೆ ಬೇರೆ ಉದ್ಯಮಗಳು ಇದೇ ಪರಿಧಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಇರುವ ಪ್ರೊಸೆಸ್ ಯಂತ್ರೋಪಕರಣ ಮತ್ತು ಇತ್ಯಾದಿಗಳ ಜೊತೆ IoTಯನ್ನ ಸಂಯೋಜಿಸಿ ಪರಿಹಾರಗಳನ್ನ ಪಡೆಯುವ ಬಗ್ಗೆ ಅವರು ಚರ್ಚಿಸುತ್ತಿದ್ದಾರೆ ನಾನು ಈ ಮೊದಲೆ ಹೇಳಿದಂತೆ ಈ ಸಂಯೋಜನೆಯಿಂದ ಆಗುವ ಪ್ರಯೋಜಗಳೆಂದರೆ ತೈಲ ಮತ್ತು ಅನಿಲ ಕಂಪನಿಗಳು ತಮ್ಮ ಆಸ್ತಿಯನ್ನ ಸಪ್ಲೈ ಚೈನ್ ಅನ್ನು ಅಥವಾ ಗ್ರಾಹಕರೊಡನೆ ವ್ಯಾವಹಾರಿಕ ಸಂಬಂಧವನ್ನು ನೇರವಾಗಿ ನಿರ್ವಹಿಸಬಹುದು ಮತ್ತು ಅದು ಪ್ರಮುಖವಾಗಿ ಒಟ್ಟಾರೆ ವ್ಯವಹಾರಕ್ಕೆ ಪೂರಕವಾಗಿರುತ್ತದೆ ಬ್ಯುಜಿನೆಸ್ಸಿನ ಉತ್ಪಾದನೆ ಹೆಚ್ಚಾಗುತ್ತದೆ ಗ್ರಾಹಕರೊಡನೆ ವ್ಯಾವಹಾರಿಕ ಸಂಬಂಧ ಸುಧಾರಿಸುತ್ತದೆ ಆಸ್ತಿಯ ನಿರ್ವಹಣೆಯಲ್ಲಿ ಸುಧಾರಣೆಯಾಗುತ್ತದೆ ವೆಚ್ಚದಲ್ಲಿ ಕಡಿತವಾಗುವುದು ಮತ್ತು ಮುಂತಾದವುಗಳು ಹಾಗಾಗಿ ಒಟ್ಟಾರೆ ಈ ಎಲ್ಲವೂ IoT ಪರಿಹಾರಗಳನ್ನ ತೈಲ ಮತ್ತು ಅನಿಲ ಉದ್ಯಮಗಳಲ್ಲಿ ಅಳವಡಿಸಿಕೊಳ್ಳುವುದರಿಂದ ಆಗುತ್ತವೆ ಈ ಮಾತನ್ನ ನಾನು ಡಿಲಾಯ್ಟ್ ಲಿಟೆರೆಚರ್ ನಿಂದ ತೆಗೆದುಕೊಂಡಿದ್ದೇನೆ ಹಾಗಾಗಿ ಈಗಾಗಲೆ ನಿಮಗೆ ಗೊತ್ತಿರವಹಾಗೆ ಇದನ್ನ ನಾವು ಬೇರೆ ಬೆರೆ ರೀತಿಯಲ್ಲಿ ಚರ್ಚಿಸಿದ್ದೇವೆ ಆದರೆ ನಾನು ಹೇಳಿದಂತೆ ಪ್ರಮುಖವಾಗಿ ಎಲ್ಲವೂ ಹಾಗೆಯಿರುತ್ತದೆ ಉದ್ಯಮದ ಡೊಮೇನ್ಗೆ ಬೇಕಾಗುವ ನಿರ್ದಿಷ್ಟ ಅವಶ್ಯಕತೆಗಳು ಮಾತ್ರ ಮುಖ್ಯವಾಗಿ ಬದಲಾಗುವವು ಆದರೆ ತಂತ್ರಜ್ಞಾನದ ದೃಷ್ಠಿಯಿಂದ IoTಯ ನಿಯೋಜನೆ ದೃಷ್ಠಿಯಿಂದ IoTಯ ಪರಿಹಾರದ ದೃಷ್ಠಿಯಿಂದ ಯಾವುದು ಬದಲಾಗುವುದಿಲ್ಲ ಆದರೂ ವಿವಿಧ ಡೊಮೇನ್ ಗಳಲ್ಲಿ ಇಂಪ್ಲಿಮೆಂಟ್ ಮಾಡುವಾಗ ಎದುರಿಸುವ ಸಮಸ್ಯೆಗಳನ್ನ ಸ್ವಲ್ಪ ತಿಳಿದುಕೊಳ್ಳಲು ನಾವು ಮತ್ತೊಮ್ಮೆ ಇಡೀ IoT ಸಂಯೋಜನೆಯ ಪ್ರೊಸೆಸ್ ಅನ್ನು ನೋಡೊಣ ಆದ್ದರಿಂದ ಅಂತಿಮವಾಗಿ ನಮಗೆ ಬೇಕಾಗಿರುದೇನು ನಮಗೆ ಬೇಕಿರುವುದು ಡಾಟ ಬೇರೆ ಬೇರೆ ಕೆಲಸಗಳನ್ನ ಮಾಡಲು ನಮಗೆ ಡಾಟ ಬೇಕು ಮುಂದೊಂದು ದಿನ ಆಗುವುದನ್ನ ಭವಿಷ್ಯದಲ್ಲಿ ಆಗುಬಹುದಾದ ತಪ್ಪುಗಳನ್ನ ಮತ್ತು ಭವಿಷ್ಯದಲ್ಲಿ ಆಗಬಹುದಾದ ದುರ್ಘಟನೆಗಳನ್ನ ಊಹಿಸಲು ನಮಗೆ ಡಾಟ ಬೇಕು ಹಾಗಾಗಿ ಇದು ಆಗಬಹುದು ನಮಗೆ ಪ್ರೊಸೆಸ್ನ ಬೇರೆ ಬೇರೆ ಭಾಗದ ಡಾಟ ಬೇಕು ಯಂತ್ರಗಳ ಸ್ಥಿತಿಗತಿಗಳ ಡಾಟ ಬೇಕು ನಮಗೆ ಕಾರ್ಯನಿರತ ಉದ್ಯೋಗಿಗಳ ಮತ್ತು ಮುಂತಾದವುಗಳ ಬಗ್ಗೆ ಡಾಟ ಬೇಕು ಹಾಗಾಗಿ ನಮಗೆ ಡಾಟ ಬೇಕು ಪ್ರಿಡಿಕ್ಟಿವ್ ಅನಲೆಟಿಕ್ಸ್ ಮಾಡಲು ನಮಗೆ ಡಾಟ ಬೇಕು ಯಾವ ಅನಲೆಟಿಕ್ಸ್ ಎನ್ನುವ ಆಧಾರದ ಮೇಲೆ ನಾವು ನಿರ್ದಿಷ್ಟ ಆಬ್ಜೆಕ್ಟಿವ್ ಗಳನ್ನು ಈಡೇರಿಸಿಕೊಳ್ಳಲು ಇಚ್ಛಿಸುತ್ತೇವೆ ಇಲ್ಲಿ ನಾವು ಎಂದರೆ ಈ ಪರಿಹಾರವನ್ನ ಇಂಪ್ಲಿಮೆಂಟ್ ಮಾಡುತ್ತಿರುವ ತೈಲ ಮತ್ತು ಅನಿಲ ಉದ್ಯಮವನ್ನ ಇಂಪ್ಲಿಮೆಂಟ್ ಮಡುತ್ತಿರುವ ನಿರ್ದಿಷ್ಟ ಉದ್ಯಮ ನಿರ್ದಿಷ್ಟ ಅನಲೆಟಿಕ್ಸ್ ಆಬ್ಜೆಕ್ಟಿವ್ ಅನ್ನು ಅವು ಹೊಂದಿವೆ ಹಾಗಾಗಿ ಒಬ್ಜೆಕ್ಟಿವ್ ಗಳ ಆಧಾರದ ಮೇಲೆ ಬೇರೆ ಬೇರೆ IoT ಡಿವೈಸ್ಗಳನ್ನ ನಿಯೋಜಿಸಲಾಗುವುದು ಸೆನ್ಸರ್ ಗಳು ಆಕ್ಚುಯೆಟರ್ ಗಳು ಇತ್ಯಾದಿಗಳು ವಿವಿಧ ಸ್ಥಳಗಳಲ್ಲಿ ನಿಯೋಜಿಸಲ್ಪಡುತ್ತವೆ ಘಟಕದ ಬೇರೆ ಬೇರೆ ಸ್ಥಳಗಳಲ್ಲಿ ಘಟಕದ ಒಳಗಡೆ ಪ್ರೊಸೆಸ್ಗೆ ಒಳಪಡುವ ವಿವಿಧ ಯಂತ್ರಗಳಲ್ಲಿ ಸಹ ಸಪ್ಲೈ ಚೈನ್ ನಲ್ಲಿ ಮತ್ತು ಮುಂತಾದವು ವಿವಿಧ IoT ಡಿವೈಸ್ಗಳು ನಿಯೋಜಿಸಲ್ಪಡುತ್ತವೆ ಅದಾದಮೇಲೆ ಈ ಡಿವೈಸ್ ಗಳು ಬಹಳಷ್ಟು ಡಾಟವನ್ನ ಉತ್ಪಾದಿಸುತ್ತವೆ ಈ ಡಾಟವನ್ನ ಸಿಮುಲೇಟ್ ಮಾಡಿದ ಕೆಲವು ಡಾಟದೊಂದಿಗೆ ಸಹ ಹೆಚ್ಚಿಸಬಹುದು ಸಿಮುಲೇಟ್ ಮಾಡಿದ ಡಾಟದ ಜೊತೆಗೆ ನಿಜವಾದ ಡಾಟವನ್ನ ಸೇರಿಸಿ ವಿಶ್ಲೇಷಿಸಲು ಬಳಸಬಹುದು ಅವುಗಳನ್ನ ಉಪಯೋಗಿಸಬಹುದು ಎಕ್ಸ್ಟ್ರಾಕ್ಟ್ ಟ್ರಾನ್ಸ್ ಫಾರ್ಮ್ ಮತ್ತು ಲೋಡ್ ಪ್ರೋಸೆಸ್ ಗಳಿಗಿಂತ ಮೊದಲೇ ಅವುಗಳನ್ನು ವಿಶ್ಲೇಷಿಸಬಹುದು ಅದಾದಮೇಲೆ etl ಪ್ರೋಸಸ್ ಗಳನ್ನು ಇಂಪ್ಲಿಮೆಂಟ್ ಮಾಡಲಾಗುವುದು ಈ ಬೇಸಿಕ್ ಪ್ರೊಸೆಸಿಂಗ್ etl ಪ್ರೊಸೆಸಿಂಗ್ ಆದನಂತರ ಡಾಟಾವನ್ನು ಸ್ಥಳಾಂತರಿಸಬಹುದು ಡೆಪ್ತ್ ಅನಾಲಿಟಿಕ್ಸ್ ಮಾಡುವ ಕ್ಲೌಡ್ ಅನ್ನು ಆಧರಿಸಿದ ಪ್ಲಾಟ್ ಫಾರ್ಮಿಗೆ ಡಾಟಾವನ್ನು ಸ್ಥಳಾಂತರಿಸಬಹುದು ಮತ್ತು ಈ ಅನಾಲಿಟಿಕ್ಸ್ ಪರಿಹಾರಗಳು ಪ್ರಾರಂಭದಲ್ಲಿ ಗುರುತಿಸಿದ ಅನಾಲಿಟಿಕ್ಸ್ ಒಬ್ಜೆಕ್ಟಿವ್ ಗಳಿಗೆ ಸರಿಹೊಂದುವಂತೆ ಇರುತ್ತವೆ ಕೊನೆಗೆ ಅನಾಲಿಟಿಕ್ಸ್ ಫಲಿತಾಂಶದ ಆಧಾರದ ಮೇಲೆ ಬೇಕಾಗಿರುವ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಉದಾಹರಣೆಗೆ ಭವಿಷ್ಯದಲ್ಲಿ ಮೆಂಟೇನೆನ್ಸ್ ಬೇಕಾಗಿರುವ ಡಿವೈಸ್ ಗಳನ್ನು ಗುರುತಿಸುವುದು ಜೊತೆಗೆ ಈ ಕೂಡಲೇ ಮೆಂಟೇನೆನ್ಸ್ ಅವಶ್ಯಕತೆ ಇರುವ ಡಿವೈಸ್ ಗಳನ್ನು ಗುರುತಿಸುವುದು ವಿವಿಧ ಕ್ರೈಟೀರಿಯಗಳ ಆಧಾರದ ಪರಿಣಾಮವಾಗಿ ಡಾಟಾವನ್ನು ಬೇರ್ಪಡಿಸುವಿಕೆ ಯಂತ್ರೋಪಕರಣಗಳ ಬೇರ್ಪಡಿಸುವಿಕೆ ನಡೆಯುತ್ತದೆ ಹಾಗಾಗಿ ಒಟ್ಟಾರೆ ಇದು IoT ಅಳವಡಿಸಿಕೊಳ್ಳುವುದರಿಂದ ಯಂತ್ರೋಪಕರಣಗಳ ಕಂಟ್ರೋಲ್ ವರೆಗಿನ ಲೈಫ್ ಸೈಕಲ್ ಇದು ಇಂಪ್ಲಿಮೆಂಟ್ ಆಗುವ ವರ್ಕ್ ಫ್ಲೋ ಮತ್ತು ತೈಲ ಮತ್ತು ಅನಿಲ ಉದ್ಯಮಗಳಲ್ಲಿ ಇದನ್ನೇ ಇಂಪ್ಲೇಮೆಂಟ್ ಮಾಡಲಾಗುತ್ತದೆ ಮತ್ತು ಈಗಾಗಲೇ ಇದು ಆಗುತ್ತಿದೆ ಈಗಾಗಲೇ ಇದು ಆಗುತ್ತಿದೆ ತೈಲ ಮತ್ತು ಅನಿಲ ಉದ್ಯಮದಲ್ಲಿ ಇರುವ ವ್ಯವಸ್ಥೆ ಹೊಸ ಚಿಂತನೆಗಳು ಈ ರೀತಿಯ ಪರಿಹಾರಗಳನ್ನು ಇಂಪ್ಲಿಮೆಂಟ್ ಮಾಡಲು ಪ್ರಯತ್ನಿಸುತ್ತಿವೆ ಆದ್ದರಿಂದ ಅನಾಲಿಟಿಕ್ಸ್ ಸಲುವಾಗಿ ನಮಗೆ ಬೇಕಾಗಿರುವುದು ಏನು ನಮಗೆ ಬೇಕಿರುವುದು ಬಹಳಷ್ಟು ಪ್ರೋಸಸಿಂಗ್ ಮಾಡುವ ಸಾಮರ್ಥ್ಯ ನಮಗೆ ಬೇಕಿರುವುದು ಸಾಕಷ್ಟು ಮಷೀನ್ ಲರ್ನಿಂಗ್ AI ಅಲ್ಗಾರಿದಮ್ಸ್ ರೂಪದ ಬುದ್ಧಿವಂತಿಕೆ ಮತ್ತದು ನಂತರ ಕ್ಲೌಡ್ ನಲ್ಲಿ ಎಕ್ಸಿಕ್ಯೂಟ್ ಆಗುತ್ತದೆ ಹಾಗಾಗಿ ಇವೆಲ್ಲವೂ ನಮಗೆ ಬೇಕು ಇವು ತೈಲ ಮತ್ತು ಅನಿಲ ಉದ್ಯಮದಲ್ಲಿ IoTಪರಿಹಾರಗಳೊಂದಿಗೆ ಸಂಯೋಜಿಸುವ ಮಷೀನ್ ಲರ್ನಿಂಗ್ ಮತ್ತು ಕ್ಲೌಡ್ ಆಧಾರಿತ ಸೇವೆಗಳಲ್ಲಿ ಇರುವ ಹಂತಗಳು ಹಾಗಾಗಿ ಇದೇನೆಂದರೆ ಇಂತಹದ್ದು ಈಗಾಗಲೇ ನಡೆಯುತ್ತಿದೆ ಈ ತರಹದ ಪರಿಹಾರಗಳನ್ನು ಕಂಡುಕೊಳ್ಳಲುಜಗತ್ತಿನಾದ್ಯಂತಇಂತಹ ಉದ್ಯಮಗಳು ಬೇರೆಬೇರೆ ಸಿಸ್ಟಮ್ ಗಳನ್ನು ನಿಯೋಜನೆ ಮಾಡುತ್ತಿವೆ ಆದ್ದರಿಂದ ಮುಖ್ಯವಾಗಿ ಇದು ಹೀಗೆ ಪ್ರಾರಂಭವಾಗುತ್ತದೆ ಹೇಗೆಂದರೆ ಆರ್ಕಿಟೆಕ್ಚರ್ ನ ಈಗಿರುವ ಸ್ಥಿತಿಯನ್ನು ಪರೀಕ್ಷಿಸುವುದು ರಿಂದ ನಂತರ ಮುಂದಿನ ಹಂತದಲ್ಲಿ ನಿರ್ದಿಷ್ಟವಾದ ಪ್ರಕಾರವನ್ನು ಗುರುತಿಸುವುದು ಅಸ್ಸುಂಪ್ಷನ್ಸ್ ಗಳನ್ನು ಮತ್ತು ಡಾಟ ಪ್ರಕಾರಗಳ ನಿರ್ಬಂಧಗಳನ್ನು ಕಂಡುಹಿಡಿಯುವುದು ಅಂತಿಮವಾಗಿ ಬಳಸಲ್ಪಡುವ ಮಷೀನ್ ಲರ್ನಿಂಗ್ ಆಲ್ಗರಿದಮ್ ಗೆ ಸರಿಹೊಂದುವ ಅವಶ್ಯಕತೆಗಳನ್ನು ಗುರುತಿಸುವುದು ಕ್ಲೌಡ್ ಪ್ಲಾಟ್ ಫಾರ್ಮ್ ಅನ್ನು ಗುರುತಿಸುವುದು ಡಾಟವನ್ನು ವಿಶ್ಲೇಷಿಸುವುದು ಮತ್ತು ಈವಾಲಿವೇಟ್ ಮಾಡುವುದು ಸಂಪೂರ್ಣವಾಗಿ ರಿವಿವ್ ನೀಡುವುದು ಕುಂದುಕೊರತೆಗಳನ್ನು ಮತ್ತು ಪರಿಹಾರಗಳನ್ನು ತೋರ್ಪಡಿಸುವುದು ಮತ್ತು ಪಾಲಿಸಬೇಕಾದ ಯೋಜನೆಯನ್ನು ರೂಪಿಸುವುದು ಹಾಗಾಗಿ ಈ ಹಂತಗಳಲ್ಲಿ ನಾವು ಅನಾಲಿಟಿಕ್ಸ್ ಫಲಿತಾಂಶವನ್ನು ಸರಿಯಾಗಿ ಮೋನಿಟರ್ ಮಾಡಲು ಮತ್ತು ಅರ್ಥಮಾಡಿಕೊಳ್ಳಲು ಕೆಲವು ಸರಿಹೊಂದುವಂತಹ ವಿಜುವಲೈಜೆಷನ್ ಎಂಜಿನ್ ಇಂಪ್ಲಿಮೆಂಟ್ ಮಾಡಬಹುದು ಹಾಗಾಗಿ ಒಟ್ಟಾರೆ ಆಪರೇಷನ್ಗಳನ್ನ ಸುಧಾರಿಸಲು ನಾವು ಬಯಸುತ್ತೇವೆ ವಿವಿಧ ಗುಣಲಕ್ಷಣಗಳಾದಂತಹ ಪ್ರಿಡಿಕ್ಟಿವ್ ಮೆಂಟೆನನ್ಸ್ ಲೊಕೆಷನ್ ಇಂಟೆಲಿಜೆನ್ಸ್ ಪೈಪ್ ಲೈನ್ ಮೊನಿಟರಿಂಗ್ ಇಕ್ವಿಪ್ಮೆಂಟ್ ಮೊನಿಟರಿಂಗ್ ಯಂತ್ರಗಳ ಮೂಲಕ ಪೈಪ್ ಲೈನ್ ಗೆ ಅಳವಡಿಸಿದ ವಿವಿಧ ಸೆನ್ಸರ್ಗಳ ಮೊನಿಟರಿಂಗ್ ಮತ್ತು ಇತ್ಯಾದಿ ಈ ಉದ್ಯಮಗಳಲ್ಲಿ ವಿವಿಧ ಪ್ರೊಸೆಸ್ ಗಳಲ್ಲಿ ಭಾಗವಹಿಸುವ ರಿಯಲ್ ಟೈಮ್ ಯಂತ್ರಗಳ ಎಕ್ಸಿಕ್ಯೂಷನ್ ಮತ್ತು ಮುಂತಾದವುಗಳು ಮತ್ತು ಫ್ಲೀಟ್ ಆಪರೇಷನ್ ಗಳು ಅವುಗಳ ಎಲ್ಲಾ ಆಪರೇಷನ್ ಗಳು ಮತ್ತು ಮುಂತಾದವು IoT ಪರಿಹಾರಗಳನ್ನ ಬಳಕೆಮಾಡಿಕೊಳ್ಳುವುದರಿಂದ ಅಥವಾ ಸಂಯೋಜಿಸುವುದರಿಂದ ಒಟ್ಟಾರೆ ಪರ್ಮಾರೆನ್ಸ್ ಸುಧಾರಣೆಯಾಗುತ್ತದೆ ಇಲ್ಲಿಯವರೆಗೆ ನಾನು ಹೇಳಿದ್ದನ್ನಷ್ಟೆ IoT ಮಾಡುವುದಿಲ್ಲ ಗ್ರಾಹಕರ ನಿಷ್ಠೆಯನ್ನ ಕೂಡ ಹೆಚ್ಚಿಸುವ ಸಾಮರ್ಥ್ಯವನ್ನ IoT ಹೊಂದಿದೆ ವ್ಯವಹಾರವನ್ನ ಕನೆಕ್ಟ್ ಮಾಡುವುದು ಬೇರೆ ಬೇರೆ ಬ್ಯುಜಿನೆಸ್ ಗಳನ್ನ ಮತ್ತು ಇತರೆ ಕಂಪೋನೆಂಟ್ ಗಳನ್ನ ಕನೆಕ್ಟ್ ಮಾಡುವುದು ಸ್ಮಾರ್ಟ್ ಅಪ್ಲಿಕೆಷನ್ಸ್ ಶಕ್ತಿಯ ಬಳಕೆಯ ಪ್ರೊಪೈಲ್ ಗಳು ಮತ್ತು ಮುಂತಾದವುಗಳು ಈ ಎಲ್ಲವುಗಳನ್ನ ಕೂಡ ಸುಧಾರಿಸಬಹುದು ಮತ್ತು ವಿವಿಧ ಉದ್ಯಮಗಳಲ್ಲಿರುವ ಗ್ರಾಹಕರಿಗೆ IoT ಅನುಕೂಲವಾಗುವಂತೆ ಮತ್ತು ಲಭ್ಯವಾಗುವಂತೆ ಮಾಡಬಹುದು ಹಾಗಾಗಿ ತೈಲ ಮತ್ತು ಅನಿಲ ಉದ್ಯಮಗಳಲ್ಲಿ IoT ಯನ್ನು ಉಪಯೋಗಿಸುವುದರಿಂದ ಆಗುವ ಪ್ರಯೋಜನಗಳು ಈಗಾಗಲೆ ಸ್ಪಷ್ಟವಾಗಿವೆ ಆದರೂ ಇನ್ನೊಮ್ಮೆ ಅವಲೋಕಿಸೊಣ ಮತ್ತು ವಿವಿಧ ಪ್ರಯೋಜನಗಳೇನು ಎಂಬುದನ್ನ ನಿರ್ಧರಿಸಲು ಪ್ರಯತ್ನಿಸೋಣ ಉತ್ಪಾದನೆಯ ಎಫಿಸಿಯೆನ್ಸಿಯಲ್ಲಿ ಹೆಚ್ಚಳ ವೆಚ್ಚದಲ್ಲಿ ಉಳಿತಾಯ ಸಮಯದಲ್ಲಿ ಉಳಿತಾಯ ಆಸ್ತಿಯ ನಿರ್ವಹಣೆಯಲ್ಲಿ ಸುಧಾರಣೆ ಪ್ರಾಡೆಕ್ಟಿನ ಉತ್ಪಾದನೆಯನ್ನ ಹೆಚ್ಚಿಸುವುದು ಕೆಲಸಕ್ಕೆ ಬೇಕಾದ ಸುರಕ್ಷತೆ ಸಪ್ಲೈ ಚೈನ್ ಪ್ಲಾನಿಂಗ್ ಮತ್ತು ಮುಂತಾದವುಗಳು ಪ್ರಯೋಜನಗಳಾಗಿವೆ ಒಟ್ಟಾರೆ ಪ್ರೊಸೆಸ್ಅನ್ನು ಉತ್ಪಾದನೆಯನ್ನು ಸುಧಾರಿಸಲು ವೆಚ್ಚವನ್ನ ಕಡಿಮೆ ಮಾಡಲು ಮತ್ತು ಮುಂತಾದವುಗಳಿಗಾಗಿ ರಾಸಾಯನಿಕ ಉದ್ಯಮದಲ್ಲಿಯೂ IoTಯನ್ನ ಉಪಯೋಗಿಸಬಹುದು ಮತ್ತೊಮ್ಮ ರಾಸಾಯನಿಕ ಉದ್ಯಮದಲ್ಲಿನ ವಿವಿಧ ಪ್ರಯೋಜನಗಳನ್ನ ನಾವು ನೋಡೊಣ ಪ್ರಿಡಿಕ್ಟಿವ್ ಮೆಂಟೆನನ್ಸ್ ಅನ್ನು ಹೊಂದಬಹುದು ಈ ಉದ್ಯಮಗಳಲ್ಲಿ ಬೇರೆ ಬೇರೆ ಪ್ರೊಸೆಸ್ ಗಳನ್ನು ಎಕ್ಸಿಕ್ಯೂಟ್ ಮಾಡುವ ನಿರ್ವಹಣೆ ಮತ್ತು ಮುಂತಾದವುಗಳ ಬಗ್ಗೆ ಕೆಲಸ ಮಾಡುವ ವಿವಿಧ ಯಂತ್ರೋಪಕರಣಗಳ ಕಂಡಿಷನ್ ಆಧಾರಿತ ಮೊನಿಟರಿಂಗ್ ಅನ್ನು ನಾವು ಮಾಡಬಹುದು ಲಾಜಿಸ್ಟಿಕ್ನ ಸುಧಾರಣೆಯನ್ನ ಮಾಡಬಹುದು ಗುಣಮಟ್ಟದ ಸುಧಾರಣೆ ಈ ಉದ್ಯಮಗಳಲ್ಲಿನ ವಿವಿಧ ಉಪಕರಣಗಳ ನಿರ್ವಹಣೆಯ ಸುಧಾರಣೆ ಸಪ್ಲೈಚೈನ್ ರಿಸ್ಕ್ ಅನ್ನು ಕಡಿಮೆ ಮಾಡುವುದು ಮತ್ತು ಎನರ್ಜಿಯ ಖರ್ಚನ್ನು ಕಡಿತಗೊಳಿಸುವುದು ಇವೆಲ್ಲವೂ ರಾಸಾಯನಿಕ ಉದ್ಯಮದಲ್ಲಿ IoTಯನ್ನು ಅಳವಡಿಸಿಕೊಳ್ಳುವುದರಿಂದ ಪಡೆದುಕೊಳ್ಳಬಹುದಾದ ವಿವಿಧ ಪ್ರಯೋಜನಗಳು ಪ್ರಿಡಿಕ್ಟಿವ್ ಮೆಂಟೆನನ್ಸ್ ಆದ ಪ್ರಸ್ತುತ ಮತ್ತು ಭವಿಷ್ಯದಲ್ಲಿ ಎದುರಿಸಬಹುದಾದ ಬೇರೆ ಬೇರೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಆದ್ದರಿಂದ ಕ್ಷಣಗಳ ನಂತರ ಎರಡು ನಿಮಿಷಗಳ ನಂತರ ಎರಡು ತಾಸುಗಳ ನಂತರ ಎನಾದರೂ ಆಗಬಹುದು ಹಾಗಾಗಿ ಮೊದಲೆ ಅವುಗಳ ಬಗ್ಗೆ ಎಚ್ಚೆತ್ತುಕೊಳ್ಳುವುದೇ ಪ್ರಿಡಿಕ್ಟಿವ್ ಮೆಂಟೆನನ್ಸ್ ನ ಕಾಳಜಿಯಾಗಿರುತ್ತದೆ ಉಪಕರಣಗಳು ಹಾಳಾಗುವುದು ಮತ್ತು ನಿಷ್ಕ್ರಿಯವಾಗಿರುವುದನ್ನು ಕಡಿಮೆಮಾಡುವುದು ಪ್ರಿಡಿಕ್ಟಿವ್ ಮೆಂಟೆನನ್ಸ್ ನಿಂದ ಆಗುವ ಪ್ರಯೋಜನ ಹಾಗಾಗಿ ಏನು ಬೇಕಾಗಿದೆಯೆಂದರೆ ಸರಿಯಾದ ಪ್ರಿಡಿಕ್ಟಿವ್ ಮೆಂಟೆನನ್ಸ್ ಮೂಲಕ IoTಯ ಅಳವಡಿಸಿಕೊಳ್ಳುವುದರ ಮೂಲಕ ಸಮರ್ಥ ಮತ್ತು ಪರಿಣಾಮಕಾರಿಯಾದ ಮೆಂಟೆನನ್ಸ್ ಅನ್ನು ನಾವು ಪಡೆಯುತ್ತೇವೆ ಸಮರ್ಥ IoT ಅನಾಲಟಿಕ್ಸ್ ಪ್ರೊಗ್ರಾಮ್ ಗಳಿಂದ ಗುಣಮಟ್ಟದ ಸುಧಾರಣೆ ಮತ್ತು ಆ ಮೂಲಕ ಕೊಡುವ ಸೇವೆಗಳ ಸಮಗ್ರ ಸುಧಾರಣೆ ಆಗುತ್ತದೆ ಹಾಗಾಗಿ ಕಂಡಿಷನ್ ಆಧಾರಿತ ಮೊನಿಟರಿಂಗಿನ ಸಾಧ್ಯತೆಯಿದೆ ಸತತವಾಗಿ ಮೊನಿಟರಿಂಗ್ ಮಾಡುವುದರಿಂದ ಗುಣಮಟ್ಟವನ್ನ ಅಂದಾಜು ಮಾಡುವ ಸಾಧ್ಯತೆಯಿದೆ ನೀರು ಪೋಷಕಂಶಗಳು ಕೀಟನಾಶಕಗಳು ಅವುಗಳ ವಿಶ್ಲೇಷಣೆ ಮತ್ತು ರಿಯಲ್ ಟೈಮಿನಲ್ಲಿ ವಿಶ್ಲೇಷಣೆ ಮಾಡುವುದು IoT ಪರಿಹಾರಗಳನ್ನು ಅಳವಡಿಸಿಕೊಳ್ಳುವುದರಿಂದ ಸಾಧ್ಯವಾಗುತ್ತದೆ ಹವಾಮಾನವನ್ನ ಪ್ರಿಡಿಕ್ಟ್ ಮಾಡುವ ಅನಾಲಟಿಕ್ಸ್ ಮತ್ತು ಕೃಷಿಯ ಮೇಲೆ ಅದರ ಪರಿಣಾಮ ಮತ್ತು ಅಗತ್ಯವಿರುವಷ್ಟು ಸರಕನ್ನು ಹೊಂದಿಸಿಕೊಳ್ಳುವುದು ಲಾಭದ ಮಾರ್ಜಿನ್ ಹೊಂದಿದ ಬೆಲೆಯ ಮಾದರಿಗಳು ಇವೆಲ್ಲವೂ IoTಯ ಪರಿಹಾರಗಳ ಅಳವಡಿಸಿಕೊಳ್ಳುವುದರ ಮೂಲಕ ಇಂಪ್ಲಿಮೆಂಟ್ ಮಾಡಲಾಗುವ ಕಂಡಿಷನ್ ಆಧಾರಿತ ಮೊನಿಟರಿಂಗ್ ನ ಗುಣಲಕ್ಷಣಗಳು ಲಾಜಿಸ್ಟಿಕ್ಗಳ ಸುಧಾರಣೆ ಸೆನ್ಸರ್ ಅಥವಾ RFID ಟ್ಯಾಗ್ಗಳ ಮೂಲಕ ಪ್ರಾಡಕ್ಟಿನ ಸ್ಥಳವನ್ನ ಖಾತರಿಮಾಡಿಕೊಳ್ಳುವುದು ನಷ್ಟವನ್ನ ತಡೆಗಟ್ಟಲು ಅಸೆಟ್ಗಳನ್ನ ಟ್ರ್ಯಾಕ್ ಮಾಡುವುದು ಮಾಲಿನ್ಯವನ್ನ ಅಥವಾ ಆಕ್ರಮಣಗಳನ್ನ ಪತ್ತೆ ಹಚ್ಚುವುದು ಎಚ್ಚರಿಕೆಯ ಸಂದೇಶ ನೀಡುವುದು ಗೋದಾಮಿನ ಮೊನಿಟರಿಂಗ್ ಇವೆಲ್ಲವೂ ಲಾಜಿಸ್ಟಿಕ್ ಅನ್ನು ಸುಧಾರಿಸಲು ಸಹಕಾರಿಯಾಗುತ್ತವೆ ಎನರ್ಜಿಯ ಖರ್ಚನ್ನು ಎನರ್ಜಿಯ ಬಳಕೆಯನ್ನು ರೆಗ್ಯುಲೆಟರಿ ನಿಯಂತ್ರಣವನ್ನು ಮಿತಗೊಳಿಸುವುದು ರಿಯಲ್ ಟೈಮ್ ಡಾಟವನ್ನ ವಿಶ್ಲೇಷಿಸುವುದು ಬಳಕೆಯ ರೀತಿಯನ್ನ ಬಳಕೆದಾರರ ವರ್ತನೆಯ ರೀತಿಯನ್ನ ಸುಧಾರಿಸುವುದು ಅಸಮರ್ಥತೆಯನ್ನ ಕಡಿಮೆ ಮಾಡುವುದು ಹಾಗಾಗಿ ಇವೆಲ್ಲವೂ ಎನರ್ಜಿಯ ವೆಚ್ಚದ ಮತ್ತು ಅದನ್ನ ಕಡಿಮೆ ಮಾಡುವುದಕ್ಕೆ ಸಂಬಂಧಿಸಿದ ಹಲವು ವಿಷಯಗಳ ವಿವಿಧ ಲಕ್ಷಣಗಳು ಸಪ್ಲೈಚೈನ್ ರಿಸ್ಕ್ಅನ್ನು ಕಡಿಮೆ ಮಾಡುವುದು ನಿರ್ದಿಷ್ಟವಾದ ಅವಶ್ಯಕತೆಗಳ ಆಧಾರಮೇಲೆ ಅವಶ್ಯಕತೆಯಿರುವ ಪ್ರೊಸೆಸ್ಗೆ ರಾಸಾಯನಿಕ ತಯಾರಕರು ತಕ್ಷಣವೇ ಪ್ರತಿಕ್ರಿಯಿಸಬಹುದು ರಿಯಲ್ ಟೈಮ್ ಮೊನಿಟರಿಂಗ್ ಸಪ್ಲೈಚೈನಿನ ಉಪಕರಣಗಳು ಉಪಯೋಗಿಸುವ ವಸ್ತುಗಳು ಖಚ್ಚಾ ವಸ್ತುಗಳು ಸಿದ್ಧವಾದ ಪ್ರಾಡಕ್ಟಗಳು ಸಿದ್ಧವಾದ ಸರಕುಗಳ ಪ್ರೊಸೆಸ್ ಕೆಲಸಗಾರರು ಕೆಲಸ ಮಾಡುವ ಜಾಗ ಎಲ್ಲವೂ ರಿಯಲ್ ಟೈಮ್ ಸಂಪೂರ್ಣ ಸಪ್ಲೈಚೈನ್ ಮತ್ತು ಸಪ್ಲೈಚೈನಿನಲ್ಲಿ ಭಾಗವಹಿಸುವ ಎಲ್ಲವನ್ನ ರಿಯಲ್ ಟೈಮ್ನಲ್ಲಿ ಮೊನಿಟರಿಂಗ್ ಮಾಡುವುದು ಅದು ಮನುಷ್ಯರಾಗಲಿ ಕೆಲಸಗಾರರು ಕಾರ್ಮಿಕರು ಮತ್ತು ಮುಂತಾದವರು ಅಥವಾ ಹಲವು ಯಂತ್ರೋಪಕರಣಗಳು ಎಲ್ಲವನ್ನ ಮೊನಿಟರ್ ಮಾಡಲು ಸಾಧ್ಯವಿದೆ ಸಪ್ಲೈಚೈನಿನ ಎಲ್ಲವನ್ನ ರಿಯಲ್ ಟೈಮ್ನಲ್ಲಿ ಮೊನಿಟರ್ ಮಾಡಲು ಸಾಧ್ಯವಿದೆ ಹಾಗಾಗಿ ನಾನು ಔಷಧಿಯ ಉದ್ಯಮದ ಬಗ್ಗೆ ಮಾತಾಡುವ ಮೊದಲುನಾವು ಇದನ್ನ ಸಂಪೂರ್ಣವಾಗಿ ಅರ್ಥಮಾಡಿಕೊಂಡಿದ್ದೇವಾ ಎಂದು ನೋಡುತ್ತೇನೆ ಆದ್ದರಿಂದ ಈ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಗಮನಿಸಲು ಪ್ರಯತ್ನಿಸೋಣ ತೈಲ ಮತ್ತು ರಾಸಾಯನಿಕ ಉದ್ಯಮದಲ್ಲಿ IoT ಇಂಪ್ಲಿಮೆಂಟೇಶನ್ ನಮಗೆ ಬೇಕುಅಂತ ಅಂದುಕೊಳ್ಳೋಣ ಆದ್ದರಿಂದ ಪ್ರಮುಖವಾಗಿ ಯಾವುದರ ಬಗ್ಗೆ ನಾವು ಮಾತಡುತ್ತಿದ್ದೇವೆ ಈ ಡೊಮೇನ್ ನಲ್ಲಿನ ವಿವಿಧ ಉದ್ಯಮಗಳ ಬಗ್ಗೆ ನಾವು ಮಾತಾಡುತ್ತಿದ್ದೇವೆ ಅವುಗಳೆಂದರೆ ವಿವಿಧ ಸೆನ್ಸರ್ಗಳನ್ನು ನಿಯೋಜಿಸುವ ಉದ್ಯಮಗಳೆಂದು ಹೇಳಬಹುದು ಇಂಡಸ್ಟ್ರಿಗಳ ಬೇರೆ ಬೇರೆ ಫ್ಲೋರ್ ಗಳಲ್ಲಿನ ಉದ್ಯಮದ ಬೇರೆ ಬೇರೆ ಭಾಗದಲ್ಲಿನ ವಿವಿಧ ಸೆನ್ಸರ್ಗಳು ಫೀಲ್ಡ್ ಫೀಲ್ಡಿಗೆ ಸಂಬಂಧಿಸಿದ ಉಪಕರಣಗಳು ಮತ್ತು ಮುಂತಾದವುಗಳು ಹಾಗಾಗಿ ಈ ಎಲ್ಲಾ ಭಿನ್ನವಾದ ಸೆನ್ಸರ್ಗಳು ನಿಯೋಜಿಸಲ್ಪಡುತ್ತವೆ ಆದ್ದರಿಂದ ಈ ಡಾಟ ಅಂತಿಮವಾಗಿ ಯಾವುದಾದರು ಸರ್ವರ್ಅನ್ನು ಅಥವಾ ಕ್ಲೌಡ್ ಸೇವೆಯನ್ನ ಸೇರುತ್ತದೆ ಯಾವುದರಲ್ಲಿ ಸಂಗ್ರಹಣೆ ಮಾಡುವುದರ ಜೊತೆಗೆ ಪ್ರೊಸೆಸ್ಸಿಂಗ್ ಸಾಮರ್ಥ್ಯವನ್ನು ಹೊಂದಿರುತ್ತದೆಯೋ ಅದಕ್ಕೆ ಎಂದು ನಾವು ಹೇಳೊಣ ಮತ್ತು ಈ ಡಾಟವನ್ನ ವಿಶ್ಲೇಷಿಸಬಹುದು ಮತ್ತು ಲಭಿಸುವಂತೆ ಮಾಡಬಹುದು ವ್ಯವಸ್ಥಾಪಕರಿಗೆ ಎಂದು ನಾವು ಹೇಳೊಣ ಹಾಗಾಗಿ ನಾನು ಉಲ್ಲೇಖಿಸುತ್ತಿರುವುದು ಉನ್ನತ ಮಟ್ಟದ ವ್ಯವಸ್ಥಾಪಕರನ್ನು ಆದ್ದರಿಂದ ಯಾವುದೇ ತರಹದ ವ್ಯವಸ್ಥಾಪಕನಿರಬಹುದು ಯಾರಿಗೆ ಡಾಟದ ಅವಶ್ಯಕತೆ ಇದೆಯೋ ಅವರು ಮೊದಲಿಂದಲೂ ಇದು ಹೀಗೆಯೇ ಆಗುತ್ತದೆ ಮತ್ತು ರಾಸಾಯನಿಕ ಮತ್ತು ತೈಲ ಉದ್ಯಮಗಳಿಗೆ ಈ ವಿವಿಧ ಸೆನ್ಸರ್ಗಳು ನಾನು ಬೇರೆ ಬೇರೆ ಹಂತಗಳಿಗೆ ಉಪಯೋಗಿಸಬಹುದಾದ ಬೇರೆ ಬೇರೆ ಸೆನ್ಸರ್ಗಳನ್ನ ಕೊಟ್ಟಿದ್ದೇನೆ ಉಪಯೋಗಿಸಬಹುದಾದ ಬೇರೆ ಬೇರೆ ಸೆನ್ಸರ್ ಗಳು ನಿಮ್ಮ ಹಳೆಯ ಸೆನ್ಸರ್ಗಳೂ ಆಗಿರಬಹುದು ಸಾಮಾನ್ಯವಾದ ಉಷ್ಣಾಂಶದ ಸೆನ್ಸರ್ ಬೇರೆ ಸೆನ್ಸರ್ ಗಳಾದ ಪ್ರಾಕ್ಸಿಮಿಟಿ ಸೆನ್ಸರ್ ಪ್ರೆಶರ್ ಸೆನ್ಸರ್ ಬಹುಶಃ ನೀರಿನ ಗುಣಮಟ್ಟದ ಸೆನ್ಸರ್ ಹಾಗಾಗಿ ಈ ವಿವಿಧ ಬಗೆಯ ಸೆನ್ಸರ್ ಗಳು ಮತ್ತು ಕೆಲವು ನಿರ್ದಿಷ್ಟ ರಾಸಾಯನಿಕ ಸೆನ್ಸರ್ಗಳನ್ನ ಸಹ ಉಪಯೋಗಿಸಬಹುದು ಇವುಗಳಲ್ಲಿ ಕೆಲವು ಸಾಮನ್ಯವಾದವು ಇರುವವು ಮತ್ತು ಕೆಲವು ರಾಸಾಯನಿಕ ಸೆನ್ಸರ್ಗಳನ್ನ ಉಪಯೋಗಿಸಬಹುದು ಉಧಾಹರಣೆಗೆ ರಾಸಾಯನಿಕ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅನ್ನು ನಾವು ಉಪಯೋಗಿಸಬಹುದು ಎಲೆಕ್ಟ್ರೋಕೆಮಿಕಲ್ ಗ್ಯಾಸ್ ಸೆನ್ಸರ್ ಅಥವಾ ಬೇರೆ ಬಗೆಯ ಗ್ಯಾಸ್ ಸೆನ್ಸರ್ಗಳನ್ನ ಫ್ಲೊರೊಸೆಂಟ್ ಕ್ಲೊರೈಡ್ ಸೆನ್ಸರ್ ಗಳನ್ನ ತುಂಬಾ ಸಾಮನ್ಯವಾದ pH ಸೆನ್ಸರ್ ಸಹ ನಾವು ಉಪಯೋಗಿಸಬಹುದು ಹಾಗೆಯೇ ಪೊಟೆಂಶಿಯೋಮೀಟರ್ ಪೊಟೆಂಶಿಯೋಮೀಟರ್ ಸೆನ್ಸರ್ಗಳು ಇವುಗಳು ರಾಸಾಯನಿಕ ಸೆನ್ಸರ್ಗಳು ಇದೇ ರೀತಿ ಗ್ಯಾಸ್ ಸೆನ್ಸರ್ಗಳು ಯಾವುದೇ ಗ್ಯಾಸ್ ಸೆನ್ಸರ್ ಆಗಬಹುದು ಅಂದರೆ ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಡೈಯಾಕ್ಸೈಡ್ ಮಿಥೇನ್ ಗ್ಯಾಸ್ ಸೆನ್ಸರ್ NOx ಗ್ಯಾಸ್ ಸೆನ್ಸರ್ಗಳು ಕೂಡ ಇವೆ ಮತ್ತು ಮುಂತಾದವುಗಳು ಹಲವಾರು ಸೆನ್ಸರ್ಗಳಿರುವವು ಹಾಗಾಗಿ ಇವು ಕೆಲವು ವಿವಿಧ ಸೆನ್ಸರ್ಗಳು ನಾನು ಉಲ್ಲೇಖಿಸಿದ ರಾಸಾಯನಿಕ ಡೊಮೇನ್ ಮತ್ತು ಗ್ಯಾಸ್ ಡೊಮೇನ್ ಗಳಿಗೆ ಸಂಬಂಧಿಸಿದವು ನೀವು ನೆನಪಿಸಿಕೊಂಡರೆ ಉದ್ಯಮದ ಸ್ಕೇಲ್ನಲ್ಲಿ ಸೆನ್ಸರ್ಗಳ ಬಗ್ಗೆ ನಾವು ಮಾತಾಡಿದಾಗ ನಾವು ಗ್ಯಾಸ್ ಸೆಲ್ಸ್ ಸೆನ್ಸರ್ ಬಗ್ಗೆ ಸಹ ಮಾತಾಡಿದ್ದೇವೆ ಮತ್ತು ಪ್ರಮುಖವಾಗಿ ಗ್ಯಾಸ್ ಸೆನ್ಸರ್ ಫ್ಯಾಬ್ರಿಕೆಶನ್ಗೆ ಮತ್ತು ವಿವಿಧ ಅನಿಲಗಳ ಸಾಂದ್ರತೆಯನ್ನ ಮೊನಿಟರ್ ಮಾಡಲು ಗ್ಯಾಸ್ ಸೆನ್ಸರ್ ಗಳು ಹೇಗೆ ಸಹಕಾರಿಯಗುತ್ತವೆ ಎಂಬುದಕ್ಕೆ ಸಂಬಂಧಿಸಿದ ನಮ್ಮ ಸಂಸ್ಥೆಯ ಸೌಲಭ್ಯವನ್ನು ನಾನು ನಿಮಗೆ ತೋರಿಸಿದ್ದೇನೆ ನಾವು ಅದರ ಬಗ್ಗೆ ಮಾತಾಡಿದ್ದೇವೆ ಹಾಗಾಗಿ ಆ ಗ್ಯಾಸ್ ಸೆನ್ಸರ್ಗಳು ನಿಜವಾಗಿ ಈ ಬೇರೆಬೇರೆ ಉದ್ಯಮಗಳಾದ ತೈಲ ಮತ್ತು ಅನಿಲ ಉದ್ಯಮಗಳಲ್ಲಿ ಅನ್ವಯವಾಗಿತ್ತವೆ ಆದ್ದರಿಂದ ಅವುಗಳನ್ನ ಉಪಯೋಗಿಸಬಹುದು ಮತ್ತು ತೈಲ ಮತ್ತು ಅನಿಲ ಉದ್ಯಮಕ್ಕೆ ಏನಾಗುತ್ತದೆಯೆಂದರೆ ಸಾಮನ್ಯವಾಗಿ ತೈಲ ಮತ್ತು ಅನಿಲಗಳು ಸಂಗ್ರಹ ಅಥವಾ ಬಹುಶ ಉತ್ಪಾದನೆಯ ದೃಷ್ಠಿಯಿಂದ ಸಾಮನ್ಯವಾಗಿ ನೀವು ತೈಲ ಮತ್ತು ಅನಿಲಗಳನ್ನ ಸಾಗಿಸಲು ವಿವಿಧ ಮಾರ್ಗಗಳನ್ನ ಕಾಣುತ್ತೀರಿ ಹಾಗಾಗಿ ಅಲ್ಲಿ ವಿವಿಧ ಗ್ಯಾಸ್ ಪೈಪುಗಳಿವೆ ದೊಡ್ಡ ಡೈಮೀಟರ್ ಹೊಂದಿದ ದೊಡ್ಡ ದಪ್ಪವಾದ ಗ್ಯಾಪ್ ಗ್ಯಾಸ್ ಪೈಪುಗಳು ಅನಿಲವನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೊಂಡೊಯ್ಯಲು ಸಹಕಾರಿಯಾಗುತ್ತವೆ ಇವುಗಳು ಸರ್ವೇಸಾಮನ್ಯ ಆದ್ದರಿಂದ ಪ್ರತ್ಯೇಕವಾಗಿ ದೊಡ್ಡ ಅನಿಲ ಕಂಪನಿಗಳಿಗೆ ದೊಡ್ಡ ತೈಲ ಉದ್ಯಮ ಆಧಾರವಾಗಿರುತ್ತವೆ ಅವು ಅನಿಲವನ್ನ ತೈಲವನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೊಂಡೊಯ್ಯಲು ಈ ಗ್ಯಾಸ್ ಪೈಪುಗಳನ್ನ ಅಳವಡಿಸುತ್ತವೆ ಹಾಗಾಗಿ ಸೋರಿಕೆಯು ಈ ಗ್ಯಾಸ್ ಲೈನ್ಗಳಲ್ಲಿ ವಿತರಣಾ ಲೈನ್ಗಳಲ್ಲಿನ ಸಾಮನ್ಯ ಸಮಸ್ಯೆಗಳಲ್ಲೊಂದು ಆದ್ದರಿಂದ ಅನಿಲ ಸೋರಿಕೆ ಪೈಪ್ಲೈನ್ ಸೋರಿಕೆ ಅಥವಾ ತೈಲ ಸೋರಿಕೆಯು ಕೂಡ ಈ ಟ್ರಾನ್ಸ್ ಮಿಷನ್ ಲೈನುಗಳಲ್ಲಿ ಎಲ್ಲಿಯಾದರೂ ಅಗಬಹುದು ಮತ್ತು ಹಾಗಾಗಿ ಸೋರಿಕೆಯನ್ನ ಪತ್ತೆಹಚ್ಚುವುದು ಸೋರಿಕೆಯನ್ನ ಮೊನಿಟರಿಂಗ್ ಮಾಡುವುದು ಕೂಡ ತುಂಬಾ ಮುಖ್ಯ ಆದ್ದರಿಂದ ಪ್ರಮುಖವಾಗಿ ಗ್ಯಾಸ್ ಪೈಪ್ ಮೊನಿಟರಿಂಗ್ ಸಲುವಾಗಿ ಸರಿಹೊಂದುವಂತಹ ಸೆನ್ಸರ್ಗಳನ್ನ ನಿಯೋಜಿಸುವುದು ಎಲ್ಲರಿಗೂ ತಿಳಿದಿರುವ ಒಂದು ಸಮಸ್ಯೆ ಮತ್ತು ಅದು ಉತ್ಪಾದನೆ ಟ್ರಾನ್ಸ್ ಮಿಷನ್ ಜೆನರೆಷನ್ ಮತ್ತು ಮುಂತಾದವುಗಳನ್ನ ಹೆಚ್ಚಿಸಲು ಬೇಕಾದ IoT ಅಪ್ಲಿಕೇಷನ್ ಹಾಗಾಗಿ ತೈಲ ಮತ್ತು ಅನಿಲ ಉದ್ಯಮಗಳಲ್ಲಿನ ವಿವಿಧ ಸಮಸ್ಯೆಗಳನ್ನು ಬಗೆಹರಿಸಲು ವಿವಿಧ ಸೆನ್ಸರ್ ಗಳನ್ನ ಉಪಯೋಗಿಸಬಹುದು ಎಂಬುದು ಕೇವಲ ಒಂದು ಉಧಾಹರಣೆ ನಾವೀಗ ಸಂಕ್ಷಿಪ್ತವಾಗಿ ಔಷಧಿಯ ಉದ್ಯಮದಲ್ಲಿ IoT ಕಡೆಗೆ ನೋಡೊಣ ಇದು ಕೂಡ ಮೊದಲಿನ ಚರ್ಚೆಯನ್ನು ಬಹಳ ಹೋಲುತ್ತದೆ ಹಾಗಾಗಿ ಅದೇನೆಂದರೆ ಔಷಧಿಯ ಉದ್ಯಮದಲ್ಲಿ ನಿಮಗೆ ಔಷಧಿ ತಯಾರಿಸಲು ಮತ್ತು ಇತ್ಯಾದಿಗಳಿಗಾಗಿ ಹಲವಾರು ಪ್ಲಾಂಟ್ ಗಳಿವೆ ಈ ಔಷಧಿಗಳನ್ನ ಔಷಧಿಗಳಿಗಾಗಿ ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ ಗಳ ಬೇರೆ ಬೇರೆ ಪ್ರಾಣಿಗಳು ಮತ್ತು ಮುಂತಾದವುಗಳ ಮೇಲೆ ಔಷಧಿಯನ್ನ ಮೊನಿಟರ್ ಮಾಡಲು ಕೂಡ ಉಪಯೋಗಿಸುವುದು ಆಗಾಗ ನಡೆಯುತ್ತದೆ ಹಾಗಾಗಿ ವಿವಿಧ ಔಷಧಿಗಳ ಉತ್ಪಾದನೆಯ ಪ್ರೊಸೆಸ್ ಮತ್ತು ಮುಂತಾದವುಗಳಲ್ಲಿ ಈ ಪ್ರಯೋಗಗಳನ್ನ ಮಾಡಲು ಅವುಗಳನ್ನ ಹೆಚ್ಚು ಸಮರ್ಥವಾಗಿ ಮೊನಿಟರಿಂಗ್ ಮಾಡಲು IoT ಸಹಕಾರಿಯಾಗಬಹುದು ಉಧಾಹರಣೆಗೆ ಲಸಿಕೆಯ ಉತ್ಪಾದನೆ ಇದು ಹಲವು ಹಂತಗಳಿಗೆ ಒಳಪಟ್ಟು ಅಂತಿಮವಾಗಿ ವಿವಿಧ ರೀತಿಯ ಪ್ರಯೋಗಗಳು ಆಗಿದ್ದಲ್ಲಿ ಇದು ಕೆಲವು ಪ್ರಯೋಗಗಳಿಗೆ ಒಳಪಡುತ್ತದೆ ಹಾಗಾಗಿ ಔಷಧಿಗಳನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡುವ ಮೊದಲು ಈ ಔಷಧಿಯ ಕಂಪನಿಗಳು ಈ ವಿವಿಧ ಔಷಧಿಗಳನ್ನ ಬೇರೆ ಬೇರೆ ಕಡೆಯಿಂದ ಪಡೆಯುತ್ತವೆ ಈ ಔಷಧಿಗಳನ್ನ ಬೇರೆ ಬೇರೆ ಸಬ್ಜೆಕ್ಟ್ ಗಳಮೇಲೆ ಪ್ರಯೋಗ ಮತ್ತು ಮುಂತಾದವುಗಳನ್ನ ಮಾಡಿರುತ್ತಾರೆ ಹಾಗಾಗಿ ಔಷಧಿಯ ಗುಣಮಟ್ಟವನ್ನ ಮೊನಿಟರ್ ಮಾಡುವ ಪ್ರೊಸೆಸ್ಗಳನ್ನು ಸುಧಾರಿಸಲು ಈ ಮಧ್ಯಂತರ ಹಂತಗಳ ಗುಣಮಟ್ಟವನ್ನ ಮೊನಿಟರ್ ಮಾಡುವ ಮಧ್ಯಂತರ ಹಂತಗಳು ಮತ್ತು ಮುಂತಾದವುಗಳಗಾಗಿ ಈ ರೀತಿಯ ಸಂಪೂರ್ಣ ಉತ್ಪಾದನಾ ಪ್ರೊಸೆಸ್ ಸಂಪೂರ್ಣ ಉತ್ಪಾದನಾ ಪ್ರೊಸೆಸ್ನ ಸಪ್ಲೈಚೈನ್ ಮತ್ತು ಇತ್ಯಾದಿಗಳಿಗೆ ಸೆನ್ಸರ್ ಮತ್ತು IoT ಪರಿಹಾರಗಳನ್ನ ಅಳವಡಿಸಿಕೊಳ್ಳಬಹುದು ಆದ್ದರಿಂದ ಎಲ್ಲವನ್ನ ತುಂಬಾ ಸಮರ್ಥವಾಗಿ ಮತ್ತು ನಿಖರವಾಗಿ ಮಾಡಬಾಹುದು ಹಾಗಾಗಿ ಈ ಉತ್ಪಾದನ ಘಟಕಗಳಿಂದ ಬಹಳಷ್ಟು ಡಾಟವನ್ನ ಪಡೆಯಲು ಉತ್ಪಾದನ ಜಾಗದಲ್ಲಿ IoT ಸೆನ್ಸರ್ಗಳನ್ನ ಅಳವಡಿಸಬಹುದು ಈ ಔಷಧಿಯ ಉದ್ಯಮಗಳಲ್ಲಿ ರಿಯಲ್ ಟೈಮ್ ಮೊನಿಟರಿಂಗ್ಗೆ ಸಹಾಯವಾಗುತ್ತದೆ ಈ ಜಾಗಗಳನ್ನ ದೂರದಿಂದ ನಿಯಂತ್ರಿಸಲು ಸಹಾಯವಾಗುತ್ತದೆ ಯಂತ್ರೋಪಕರಣಗಳ ಮುಂತಾದವುಗಳ ಉಪಯೋಗವನ್ನ ಹೆಚ್ಚಿಸಬಹುದು ಮತ್ತು ಉತ್ಪಾದನ ವೆಚ್ಚವನ್ನ ಮತ್ತು ತ್ಯಾಜ್ಯವನ್ನ ಮಿತಗೊಳಿಸಲು ಸಹಾಯವಾಗುತ್ತದೆ ಹಾಗಾಗಿ ಇವುಗಳು ಔಷಧಿಯ ಉದ್ಯಮಗಳಲ್ಲಿ IoT ಸೆನ್ಸರ್ಗಳ ಕೆಲವು ಉಪಯೋಗಗಳಾಗಿರುತ್ತವೆ ಆದ್ದರಿಂದ ಔಷಧಿಯ ಉದ್ಯಮಗಳಲ್ಲಿ IoT ಅಪ್ಲಿಕೆಷನ್ಗಳು ಔಷಧ ಪರೀಕ್ಷೆ ಮಾಡುವುದನ್ನ ಒಳಗೊಂಡಿರುತ್ತವೆ ಮತ್ತದು ಬರೀ ಸಿದ್ಧವಾದ ಔಷಧಿಗಳಿಗಲ್ಲ ಮಧ್ಯಂತರ ಔಷಧಿಗಳನ್ನ ಕೂಡ - ಅವುಗಳ ಮೂಲಕ ಖಚ್ಚಾ ವಸ್ತುಗಳಿಂದ ಅಂತಿಮವಾದ ಔಷಧಿಯಾಗಿ ಪರಿವರ್ತಿಸಲು ಉಂಟಾದ ಪ್ರೊಸೆಸ್ಗಳನ್ನ ಹಾಗಾಗಿ ಖಚ್ಚಾ ವಸ್ತುಗಳಿಂದ ಅಂತಿಮವಾದ ಔಷಧಿಯವರೆಗೆ ಗುಣಮಟ್ಟದ ಪರೀಕ್ಷೆ ಗುಣಮಟ್ಟ ಇತ್ಯಾದಿ ಒಂದು ಭಾಗದ ರಾಸಾಯನಿಕವನ್ನ ಇನ್ನೊಂದು ಭಾಗದ ರಾಸಾಯನಿಕವಾಗಿ ಪರಿವರ್ತಿಸಲು ಮತ್ತು ಮುಂತಾದವುಗಳಿಗೆ ಬೇಕಾದ ವಿವಿಧ ರಾಸಾಯನಿಕ ಪ್ರತಿಕ್ರೀಯೆಗಳನ್ನ ಮೊನಿಟರಿಂಗ್ ಮಾಡುವುದು ಹಾಗಾಗಿ ಮುಖ್ಯವಾಗಿ ಈ ಸಂಪೂರ್ಣ ಪ್ರೊಸೆಸ್ನಲ್ಲಿ IoT ಪರಿಹಾರಗಳನ್ನ ಅಳವಡಿಸಿಕೊಳ್ಳಬಹುದು ಔಷಧಿಯ ಪ್ರಯೋಗಗಳಿಂದ ಆಗುವ ಔಷಧದ ವ್ಯತಿರಿಕ್ತ ಪ್ರತಿಕ್ರೀಯೆಯ ಪರಿಣಾಮಗಳನ್ನ ಅಲರ್ಜಿಗಳನ್ನ ಕಂಡುಹಿಡಿಯಲು ಆಗುತ್ತಿರುವ ಇತರೆ ತೊಂದರೆಗಳನ್ನ ಕಂಡುಹಿಡಿಯಲು ಕೂಡ IoT ಪರಿಹಾರಗಳನ್ನ ಅಳವಡಿಸಿಕೊಳ್ಳಬಹುದು ಹಾಗಾಗಿ ಈ ಎಲ್ಲಾ ಔಷಧದ ಪ್ರತಿಕ್ರೀಯೆಗಳು ಮತ್ತು ಅಲರ್ಜಿಗಳು ಇತ್ಯಾದಿ ಇತ್ಯಾದಿ ಅವುಗಳನ್ನ ಮೊನಿಟರಿಂಗ್ ಮಾಡುವುದು ಅವುಗಳನ್ನ ಕಂಡುಹಿಡಿಯುವುದು ಎಲ್ಲವನ್ನ ಔಷಧಿಯ ಉದ್ಯಮಗಳಲ್ಲಿ ಮಾಡಬಹುದು ಸರಿಹೊಂದುವಂತಹ ವಿವಿಧ ಸೆನ್ಸರ್ಗಳ ಸಹಾಯದಿಂದ ಇವುಗಳನ್ನ ಮಾಡಲಾಗುತ್ತಿದೆ ಹಾಗಾಗಿ ರಿಯಲ್ ಟೈಮ್ ಮಾನಿಟರಿಂಗ್ ನಿಂದ ಗುಣಮಟ್ಟದ ನಿಯಂತ್ರಣ ಸುರಕ್ಷಿತವಾದ ಔಷಧ ವಿತರಣೆ ಸುಧಾರಿತ ಉತ್ಪಾದನೆ ಸುಧಾರಿತ ಮೊನಟರಿಂಗ್ ಮಾಡಲು ನಿಯಂತ್ರಣ ಮಾಡಲು ವಿತರಿಸಲು ಬೇರೆ ಬೇರೆ ಪರಿಹಾರಗಳನ್ನ ನಿಯೋಜಿಸುವುದು ಇವುಗಳು ಔಷಧಿಯ ಉದ್ಯಮದಲ್ಲಿ ವಿವಿಧ ಇತರೆ ಅವಶ್ಯಕತೆಗಳು ಲಾಜಿಸ್ಟಿಕ್ಸ್ಅನ್ನು ಸುಧಾರಣೆ ಮಾಡುವುದು ಔಷಧಿಯ ಸರಕುಗಳ ಮೂಮೆಂಟ್ ಟ್ರ್ಯಾಕ್ ಮಾಡುವುದು ಉಗ್ರಾಣವನ್ನ ಸುಧಾರಿಸುವುದು ರೂಟಿಂಗ್ಅನ್ನು ಉತ್ತಮಗೊಳಿಸುವುದು ಯಂತ್ರೋಪಕರಣಗಳ ಮೆಂಟೆನನ್ಸ್ ಔಷಧಿಗಳ ಮತ್ತು ಲಸಿಕೆಗಳ ಯಂತ್ರಗಳ ತಪಾಸಣೆ ಮಾಡುವುದು ಇವುಗಳು ಕೂಡ IoTಯನ್ನು ಔಷಧಿಯ ಉದ್ಯಮದಲ್ಲಿ ಸೇರಿಸಿಕೊಳ್ಳುವುದರಿಂದ ಅಥವಾ ಅಳವಡಿಸಿಕೊಳ್ಳುವುದರಿಂದ ಸುಧಾರಣೆಯಾಗುತ್ತವೆ ನಾನು ಮುಕ್ತಾಯಗೊಳಿಸುವ ಮೊದಲು ಔಷಧಿಯ ಉದ್ಯಮದಲ್ಲಿ ನಾವು ಉಪಯೋಗಿಸುವ ಬೇರೆ ಬೇರೆ ತರಹದ ಈ ಸೆನ್ಸರ್ಗಳನ್ನ ಪಟ್ಟಿಮಾಡಲು ಬಯಸುತ್ತೇನೆ ಆದ್ದರಿಂದ ಔಷಧಿಯ ಉದ್ಯಮಕ್ಕೂ ಸಹ ಏನಾಗುತ್ತದೆಯೆಂದರೆ ಮೊದಲಿಗೆ ಔಷಧಿಯ ಉದ್ಯಮ ಕೆಲವು ಔಷಧಿಗಳನ್ನ ತಯಾರಿಸುತ್ತದೆ ಎಂದು ಅಂದುಕೊಳ್ಳೋಣ ಹಾಗಾಗಿ ಅಲ್ಲಿ ವಿವಿಧ ಖಚ್ಚಾ ವಸ್ತುಗಳಿರುತ್ತವೆ ಹಾಗಾಗಿ ಖಚ್ಚಾ ವಸ್ತುಗಳು ಉಪಯೋಗಿಸಲ್ಪಡುತ್ತವೆ ಕೆಲವು ಉತ್ಪಾದನಾ ಪ್ರೊಸೆಸ್ಗೆ ಈ ಖಚ್ಚಾ ವಸ್ತುಗಳು ಒಳಪಡುತ್ತವೆ ಮತ್ತು ಕೊನೆಗೆ ಸಿದ್ಧವಾದ ಪ್ರಾಡಕ್ಟ್ಅನ್ನು ಸರಬರಾಜು ಮಾಡಲಾಗುವುದು ಆದ್ದರಿಂದ ಇವೆಲ್ಲವೂ ಟ್ರಕ್ಕುಗಳು ಮತ್ತು ಇತರೆ ಲಾಜಿಸ್ಟಿಕ್ಗೆ ಸಂಬಂಧಿಸಿದವುಗಳು ಮೂಲಕ ವಿತರಣೆ ಮಾಡಲಾಗುತ್ತದೆ ಹಾಗಾಗಿ ಈ ಖಚ್ಚಾ ವಸ್ತುಗಳು ವಿವಿಧ ಬಗೆಯ ಪ್ರೊಸೆಸ್ಸಿಂಗ್ಗೆ ಒಳಗಾಗುತ್ತವೆ ಈ ಖಚ್ಚಾ ವಸ್ತುಗಳು ವಿವಿಧ ರಾಸಾಯನಿಕ ಪ್ರಕ್ರೀಯೆಗೆ ಒಳಪಡುತ್ತವೆ ಈ ಖಚ್ಚಾ ವಸ್ತುಗಳು ವಿವಿಧ ಪ್ರೆಶರ್ ಕೆಲವು ಪ್ರೆಶರ್ ಕಂಡಿಷನ್ ಉಷ್ಣತೆಯ ಕಂಡಿಷನ್ ಕೆಲವು ಹ್ಯುಮಿಡಿಟಿಯ ಕಂಡಿಷನ್ ಮತ್ತು ಮುಂತಾದವುಗಳಗೆ ಒಳಗಾಗುತ್ತವೆ ಕೆಲವು ಉಷ್ಣತೆಯ ಹ್ಯುಮಿಡಿಟಿಯ ಬೆಳಕಿನ ಕಂಡಿಷನ್ ಮತ್ತು ಮುಂತಾದವುಗಳಲ್ಲಿ ವಿವಿಧ ಏಜೆಂಟ್ಗಳು ರೀಏಜೆಂಟ್ ಗಳೊಂದಿಗೆ ಬೇರೆ ಬೇರೆ ಪ್ರತಿಕ್ರೀಯೆಗಳನ್ನ ಮಾಡುವುದು ಹಾಗಾಗಿ ಇವೆಲ್ಲವೂ ಅಗುತ್ತವೆ ಹಾಗಾದ್ರೆ ಯಾವ ಸೆನ್ಸರ್ಗಳು ಉಪಯೋಗಿಸಲ್ಪಡುತ್ತವೆ ಕೆಲವು ರಾಸಾಯನಿಕಗಳೊಂದಿಗೆ ನಿರ್ದಿಷ್ಟ ರಾಸಾಯನಿಕಗಳು ನಿರ್ದಿಷ್ಟ ಸೆನ್ಸರ್ಗಳು ಇತರೆ ಸೆನ್ಸರ್ಗಳಾದ ಉಷ್ಣಾಂಶದ ಸೆನ್ಸರ್ ಪತ್ತೆಹಚ್ಚುವುದು ಯಾಕೆಂದ್ರೆ ಕೆಲವು ಬೆಳಕಿನ ಕಂಡಿಷನ್ನಿನ ಕೆಲವು ಉಷ್ಣತೆಗಳಲ್ಲಿ ನೀವು ಕೆಲವು ಪ್ರತಿಕ್ರೀಯೆಗಳನ್ನ ಅಥವಾ ಬಹುಶಃ ಟೈಟ್ರೆಶನ್ ಕೈಗೊಳ್ಳಬೇಕಾಗಬಹುದು ಬೆಳಕಿನ ಸೆನ್ಸರ್ಗಳು ಉಷ್ಣಾಂಶದ ಸೆನ್ಸರ್ ಕೆಲವು ಪ್ರೆಶರ್ ಕಂಡಿಷನ್ನಲ್ಲಿರುವ ಪ್ರೆಶರ್ ಸೆನ್ಸರ್ ಗಳಲ್ಲಿ ಈ ಪ್ರತಿಕ್ರೀಯೆಗಳು ಆಗಬೇಕು ಹಾಗಾಗಿ ಪ್ರೆಶರ್ ಸೆನ್ಸರ್ಗಳು ಇದೇ ರೀತಿ ಔಷಧಿಯ ಉದ್ಯಮದಲ್ಲಿ ಉಪಯೋಗಿಸಬಹುದಾದ ಹಲವು ಇತರೆ ಸೆನ್ಸರ್ಗಳಿವೆ ಹಾಗಾಗಿ ಈ ಕೆಲವು ಸೆನ್ಸರ್ಗಳ ಹೆಸರುಗಳನ್ನು ನಾನೀಗ ಬರೆಯುತ್ತೇನೆ ಉಷ್ಣಾಂಶದ ಸೆನ್ಸರ್ ಬೆಳಕಿನ ಸೆನ್ಸರ್ ನಂತರ ಪ್ರೆಶರ್ ಸೆನ್ಸರ್ ಬಹುಶಃ ಹ್ಯುಮಿಡಿಟಿಯ ಸೆನ್ಸರ್ ಮತ್ತು ಕೆಲವು ತರಹದ ರಾಸಾಯನಿಕ ಪ್ರತಿಕ್ರೀಯೆಗಳಿದ್ದಲ್ಲಿ ಈ ವಿವಿಧ ರಾಸಾಯನಿಕ ಸೆನ್ಸರ್ಗಳು ಬಹುಶಃ pH ಲೆವೆಲ್ ಪತ್ತೆಹಚ್ಚಲು ಹಾಗಾಗಿ pH ಸೆನ್ಸರ್ಗಳನ್ನ ನೀವು ಹೊಂದಬಹುದು ಅಲ್ಕಲೈನಿಟಿಯನ್ನು ಅಥವಾ ವಿವಿಧ ಪ್ರಾಡಕ್ಟ್ ಗಳ ಅಸಿಡಿಟಿ ಅಥವಾ ರಾಸಾಯನಿಕ ಪ್ರತಿಕ್ರೀಯೆಗಳ ಬೈಪ್ರಾಡಕ್ಟ್ ಗಳನ್ನು ಪತ್ತೆಹಚ್ಚಲು ಮತ್ತು ಟ್ರಾನ್ಸ್ ಫಾರ್ಮೇಶನ್ ಪ್ರೊಸೆಸ್ ಹಾಗಾಗಿ ಇವುಗಳಲ್ಲಿ ಕೆಲವು ಸೆನ್ಸರ್ಗಳನ್ನ ಉಪಯೋಗಿಸಬಹುದು ಹಾಗಾಗಿ ಕೊನೆಗೂ ನಾವು ಮುಕ್ತಾಯದತ್ತ ಬಂದೆವು ಅಥವಾ ಈ ಲೆಕ್ಚರ್ನಲ್ಲಿ ಮತ್ತು ಎಂದಿನಂತೆ ಇವು ಬೇರೆ ಬೇರೆ ರೆಫರೆನ್ಸ್ ಗಳು ಬೇರೆ ಬೇರೆ ರೆಫರೆನ್ಸ್ ಗಳನ್ನು ನೀವು ಗಮನಿಸಬೇಕೆಂದು ನಾನು ಒತ್ತಾಯಿಸಲು ಬಯಸುತ್ತೇನೆ ಭಿನ್ನವಾದ ಉದ್ಯಮಗಳಲ್ಲಿ ಈ IoT ಅಪ್ಲಿಕೆಷನ್ಗಳನ್ನ ಇನ್ನೂ ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಬಹಳಷ್ಟು ವಿಡಿಯೋಗಳಿವೆ ಅವುಗಳನ್ನ ನೀವು ಉಪಯೋಗಿಸಬಹುದು ತೈಲ ಉದ್ಯಮ ಅನಿಲ ಉದ್ಯಮ ಔಷಧಿಯ ಉದ್ಯಮಗಳ ಬಗ್ಗೆಯೂ ಬಹಳಷ್ಟು ವಿಡಿಯೋಗಳಿವೆ ಅವುಗಳನ್ನ ನೀವು ವಿವಿಧ ಮುಕ್ತ ಮಾಧ್ಯಮಗಳಾದ ಯೂಟ್ಯೂಬ್ ಇತ್ಯಾದಿ ಗಳಲ್ಲಿ ಪ್ರಯತ್ನಿಸಬಹುದು ಬಹಳಷ್ಟು ವಿವಿಧ ವಿಡಿಯೋಗಳಿವೆ ಆದ್ದರಿಂದ ಇವುಗಳು ರೆಫರೆನ್ಸ್ ಗಳು ಮತ್ತು ಕೊನೆಗೂ ನಾವು ಮುಕ್ತಾಯಕ್ಕೆ ಬಂದಿದ್ದೇವೆ